ಬೌಂಡ್ ಸ್ಟೇಟ್ಸ್ ಗಾಗಿ ಒಂದು ಆಯಾಮದ ಶ್ರೋಡಿಂಗರ್ ಸಮೀಕರಣದ ಸಂಖ್ಯಾತ್ಮಕ ಪರಿಹಾರ II ಹಿಂದಿನ ಉಪನ್ಯಾಸದಲ್ಲಿ ನೀವು ಒಂದು ಡೈಮೆನ್ಶನ್ನ ಶ್ರೋಡಿಂಗರ್ ಸಮೀಕರಣದ ಪರಿಹಾರದ ಬಗ್ಗೆ ಕಲಿತಿದ್ದೀರಿ ಮತ್ತು ಇದು ಒಂದು ನಿರ್ದಿಷ್ಟ ರೀತಿಯ ಶ್ರೋಡಿಂಗರ್ ಇಕ್ವೇಶನ್ ಆಗಿದ್ದು ಅಲ್ಲಿ ಸಣ್ಣ ಲೆಂಥ್ L ಗೆ ಪೊಟೆನ್ಶಿಯಲ್ ∞ ಗೆ ಹೋಗುತ್ತದೆ ಎಂದು ಹೇಳಿದ್ದೆವು ಆದ್ದರಿಂದ ಎರಡು ತುದಿಗಳಲ್ಲಿ x0 ಮತ್ತು xL ವೇವ್ ಫಂಕ್ಷನ್ ψ 0 ಆಗುತ್ತದೆ ಆದ್ದರಿಂದ ಇದು x0 ಮತ್ತು xL ಇವುಗಳ ಮಧ್ಯೆ ವೇವ್ ಫಂಕ್ಷನ್ ಬದಲಾಗುತ್ತಿರುತ್ತದೆ ಆದರೆ ಅದು ಎರಡು ತುದಿಗಳಲ್ಲಿ 0 ಕ್ಕೆ ಹೋಗುತ್ತದೆ ಪ್ರಾರಂಭದಲ್ಲಿ X0 ψ0 ಮತ್ತು ψ ಅನ್ನು ನೋನ್ ಜೀರೋ ಎಂದು ಪರಿಗಣಿಸಿ ವೇವ್ ಫಾರ್ಮ್ ಅನ್ನು xL ವರೆಗೆ ಇಂಟಿಗ್ರೇಷನ್ ಮಾಡುವ ಎರಡು ವಿಧಾನಗಳನ್ನು ನಾವು ಕಲಿತಿದ್ದೇವೆ ಹಾಗೂ ψ ಮೌಲ್ಯವನ್ನು ನಾವು ಹೇಗೆ ಪರಿಗಣಿಸಬೇಕೆಂದರೆ ψ0ಹಾಗೂ ಅದು ಐಗನ್ ಫಂಕ್ಷನ್ ಆಗಿರಬೇಕು ಇನ್ನೊಂದು ಮೆಥಡ್ ನಾವು ಮಾತನಾಡುತ್ತಾ ಇದ್ದದ್ದು ಅದಕ್ಕೆ ಮೊದಲು ನಾವು ಇದನ್ನು ನೆನಪಿಸಿಕೊಳ್ಳೋಣ x0 xLψ0 ψ0 ಇನ್ನೊಂದು ಮೆಥಡ್ನಲ್ಲಿ ನಾವು ಇಂಟಿಗ್ರೇಷನ್ ಮಾಡಲು ಪ್ರಾರಂಭ ಮಾಡಬೇಕು ಇಲ್ಲಿ ಇಂಟಿಗ್ರೇಶನ್ ಎಂದರೆ ನಾನು ನ್ಯುಮರಿಕಲ್ ಇಂಟಿಗ್ರೇಷನ್ ಮಾಡುತ್ತಿದ್ದೇನೆ ಅದನ್ನು ನಾವು x0 ನಲ್ಲಿ ಪ್ರಾರಂಭಿಸಿ ಮಧ್ಯದ ಒಂದು ಪಾಯಿಂಟ್ x0 ವರೆಗೆ ಮಾಡಬೇಕು ಆದ್ದರಿಂದ ನಾನು ಎಲ್ಲಿಯಾದರೂ ಪಾಯಿಂಟ್ x0 ಅನ್ನು ಗುರುತಿಸಬೇಕು ಆದ್ದರಿಂದ 0x0L ನಂಬರ್ 1 ನಂಬರ್ 2 ಇಕ್ವೇಶನ್ ಅನ್ನು xL ಇಂದ ಕೆಳಗಿಂದ ಕೆಳಗೆ ಇಂಟಿಗ್ರೇಟ್ ಮಾಡಬೇಕು ಅದು ಏನೆಂದರೆ ನಾವು ಎಡಗಡೆಗೆ ಲೊಗಾರಿತಮಿಕ್ ಡಿರೈವೇಟಿವ್ಗಳು ಹೊಂದಾಣಿಕೆ ಆಗುತ್ತದೆ ಆಗ ನಾನು ಇದನ್ನು ಮಾಡುತ್ತೇನೆ ಈಗ ನಾವು ಐಗನ್ ಫಂಕ್ಷನ್ ಅನ್ನು ಹುಡುಕಿದ್ದೇವೆ ಕು x0 ಮತ್ತು ಸ್ಟೆಪ್ 3 ಏನೆಂದರೆ ψLψLಮತ್ತು ψRψR ಅನ್ನು ಹೊಂದಾಣಿಕೆ ಮಾಡಬೇಕು ಹಾಗೆಯೇ ಎಡಗಡೆ ಅಥವಾ ಬಲಗಡೆಯನ್ನು ಕೂಡ ನಾನು ಏನು ಹೇಳುತ್ತಿದ್ದೇನೆ ಎಂದರೆ ಸೊಲ್ಯೂಶನ್ ನನಗೆ ψLψR ಅನ್ನು ಕೊಟ್ಟಿತು ನಂತರ ಯಾವಾಗ 2 ನೀವು ಏನು ಮಾಡಬೇಕು ಎಂದರೆ x0 ಮತ್ತು xL ನಲ್ಲಿ ಪೊಟೆನ್ಶಿಯಲ್ ಆಗುವುದಿಲ್ಲ ಇದನ್ನು ಜನರಲ್ ಕೇಸ್ ಮಾಡಬೇಕು ಆದ್ದರಿಂದ ನಾವು ಪರಿಗಣನೆ ಮಾಡುತ್ತಿರುವ ಕೇಸ್ ಒಂದು ಸಾಮಾನ್ಯ ಪೊಟೆನ್ಶಿಯಲ್ ಮತ್ತು ನಿಮಗೆ ಉದಾಹರಣೆ ಕೊಡಲು ನಾನು x ಮತ್ತು V ಅನ್ನು ಪ್ಲಾಟ್ ಮಾಡುತ್ತಿದ್ದೇನೆ ಉದಾಹರಣೆ ಇದರಂತೆ ಅದು ಕೆಲವು ಸಾಮಾನ್ಯ ಪೊಟೆನ್ಶಿಯಲ್ ಆಗಿರಬಹುದು ಉದಾಹರಣೆ ಒಂದು ಪೊಟೆನ್ಶಿಯಲ್ ಎರಡು ಬದಿಗಳಲ್ಲಿ ಲೀನಿಯರ್ ಆಗಿ ಹೆಚ್ಚಾಗುತ್ತಿದೆ ಇದುV ಮತ್ತು ಇದು x ನೀವು ಈಗಾಗಲೇ ನೋಡಿದ ಮತ್ತೊಂದು ಉದಾಹರಣೆ ಮತ್ತು ನಾವು ಅದನ್ನು ವಿಶ್ಲೇಷಣಾತ್ಮಕವಾಗಿ ಪರಿಹರಿಸಿದ್ದೇವೆ ಮತ್ತು ನಮ್ಮ ನ್ಯುಮರಿಕಲ್ ತಂತ್ರಗಳನ್ನು ಪರೀಕ್ಷಿಸಲು ಹಾರ್ಮೋನಿಕ್ ಆಂದೋಲನ ಪೊಟೆನ್ಶಿಯಲ್ 12kx2 ಉತ್ತಮ ಅಧ್ಯಯನವೆಂದು ಸಾಬೀತಾಗಿದೆ ಈ ಎಲ್ಲಾ ಕೇಸ್ ಗಳಲ್ಲಿ ಏನಾಗುತ್ತದೆ ಎಂದರೆ ವೇವ್ ಫಂಕ್ಷನ್ ಒರಿಜಿನ್ ನ ಹತ್ತಿರ ಕೇಂದ್ರೀಕೃತವಾಗುತ್ತದೆ ಹಾಗೂ ಅಲ್ಲಿ ಪೊಟೆನ್ಶಿಯಲ್ ಆಳವಾಗುತ್ತದೆ ಹಾಗೂ ಹಾಗೂ ನಾವು x ಆಕ್ಸಿಸ್ ನಲ್ಲಿ ಮುಂದೆ ಹೋಗುವಾಗ 0 ಯ ಹತ್ತಿರ ಹೋಗುತ್ತದೆ ಆದ್ದರಿಂದ ಈ ಕೇಸ್ ನಲ್ಲಿ ಏನಾಗುತ್ತದೆಯೆಂದರೆ ψ x→±∞→0 ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ ನ್ಯುಮರಿಕಲ್ ಪರ್ಪಸ್ಗಳಲ್ಲಿ x ಮೌಲ್ಯ ದೊಡ್ಡದಾಗುತ್ತದೆ ಎಂದು ನಾವು ಹೇಳಬಹುದು ಯಾಕೆಂದರೆ I ಇನ್ಫಿನಿಟಿ ಆಗಲು ಸಾಧ್ಯವಿಲ್ಲ ಹಿಂದಿನ ಉಪನ್ಯಾಸದಲ್ಲಿ ನಾವು ψ→0 ಎಂದು ಪರಿಗಣನೆ ಮಾಡಿದ್ದೆವು ಈಗ ನಾವು ಬೇರೆ ತರಹದ ಮೌಲ್ಯವನ್ನು ತೆಗೆದುಕೊಳ್ಳಬೇಕು ಯಾಕೆಂದರೆ Lನ ಮೌಲ್ಯ ದೊಡ್ಡದಾಗುತ್ತಾ ಹೋಗುತ್ತದೆ ಅದರ ಚಿತ್ರವನ್ನು ನಾವು ಮುಂದಿನ ಸ್ಲೈಡ್ ನಲ್ಲಿ ನೋಡಬಹುದು ಆದ್ದರಿಂದ ಈಗ ನಾವು ಏನೆಂದು ಪರಿಗಣಿಸುತ್ತಿದ್ದೇವೆಂದರೆ ಅಲ್ಲಿರುವ ಪೊಟೆನ್ಶಿಯಲ್ ನ ವೇವ್ ಫಂಕ್ಷನ್ ೦ ಆಗಿದೆ ಈಗ ನಾವು ψ0 ಎಂದು ಹೇಳೋಣ ಈ ಎರಡು ಪಾಯಿಂಟ್ ಗಳಲ್ಲಿ ψ0 ಹಾಗೂ ಅದು ಮಧ್ಯದಲ್ಲಿ ಏನೋ ಮಾಡುತ್ತದೆ ಮೂಲಭೂತವಾಗಿ ನಾನು ಏನು ಹೇಳುತ್ತಿದ್ದೇನೆಂದರೆ ನಾನು ಒಂದು ಇನ್ಫೈನೈಟ್ ತಡೆಯನ್ನು ಇಲ್ಲಿ ಹಾಕುತ್ತಿದ್ದೇನೆ ಮತ್ತು ಈ ಪೊಟೆನ್ಶಿಯಲ್ ಇದರ ಮಧ್ಯೆ ಏನು ಮಾಡುತ್ತದೆಯೋ ಹಾಗೂ ಆ L ನ ಬಗ್ಗೆ ನಾವು ಜಾಗರೂಕರಾಗಿರಬೇಕು ಇದನ್ನು ಈಗ ನಾವು L ಎಂದು ಹೇಳೋಣ ಹಾಗೂ ಇದನ್ನು L ಎಂದು ಹೇಳೋಣ L ಸಾಕಷ್ಟು ದೊಡ್ಡದಾಗಿದೆ ಆದ್ದರಿಂದ ψ ನ ಮೌಲ್ಯ ಬಹಳ ಸಣ್ಣದಾಗುತ್ತದೆ ಮತ್ತು ಅದು ನಿಜವಾಗಿಯೂ ಚಿಕ್ಕದಾಗಿರುವುದರಿಂದ ಅದರ ಕ್ರಮವನ್ನು ನೀವು ನಿರ್ಧರಿಸಬೇಕು 10−610−7 ಅಥವಾ ಹೀಗೆ ಮುಂದುವರಿಸಿ ಈಗ ನೀವು L ನ ಮೌಲ್ಯವನ್ನು ಸಣ್ಣದಾಗಿ ಮಾಡಿದರೆ ನಿಮಗೆ ದೊರೆತಿರುವ ಉತ್ತರದಲ್ಲಿ ಕೂಡ L ನ ಮೌಲ್ಯವು ಸಣ್ಣದಾಗಿರುತ್ತದೆ ಅನಿಶ್ಚಿತತೆಯ ತತ್ವದಿಂದ ನಾನು L ಅನ್ನು ಚಿಕ್ಕದಾಗಿಸಿದರೆ ಚಲನಾ ಶಕ್ತಿಯು ಹೆಚ್ಚಾಗುತ್ತದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಅದರ ಜೊತೆಗೆ ಶಕ್ತಿಯ ಐಗನ್ ಮೌಲ್ಯ ಸ್ವಲ್ಪ ದೊಡ್ಡದಾಗುತ್ತದೆ ಆದ್ದರಿಂದ ನಿಮ್ಮ ಪ್ರೋಗ್ರಾಂನೊಂದಿಗೆ ಆಟವಾಡಲು ನಿಮ್ಮ ಇಂಟಿಗ್ರೇಷನ್ ನಲ್ಲಿ ನೀವು ಎಲ್ ಅನ್ನು ಚಿಕ್ಕದಾಗಿಸಿ ನಂತರ ಅದನ್ನು ಹೆಚ್ಚಿಸಲು ಪ್ರಾರಂಭಿಸಿ ಇದರಿಂದಾಗಿ ಶಕ್ತಿಯ ಐಗನ್ ಮೌಲ್ಯ ಕಡಿಮೆಯಾಗುತ್ತಿರುವುದನ್ನು ನೀವು ನೋಡುತ್ತೀರಿ ಅದು ಚಿಕ್ಕದಾಗುತ್ತಿದ್ದರಿಂದ ಈಗ ಶ್ರೋಡಿಂಗರ್ ಸಮೀಕರಣವನ್ನು ಸಂಯೋಜಿಸುವ ಈ ಪರಿಚಯದೊಂದಿಗೆ ಸಾಕಷ್ಟು ಸುಲಭವಾಗುತ್ತದೆ ಒಂದು ಅರ್ಥದಲ್ಲಿ ನಾನು ಏನು ಮಾಡಿದ್ದೇನೆಂದರೆ ನಾನು ದೊಡ್ಡ −L ದೊಡ್ಡ L ಅನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ನಾನು ಒಂದು ದೊಡ್ಡ ಇನ್ಫಿನಿಟಿ ಪೆಟ್ಟಿಗೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇಲ್ಲಿ ನಡುವೆ ಈ ಪೊಟೆನ್ಶಿಯಲ್ ಏನೇ ಮಾಡಿದರು ಎಲ್ಲೋ ಮಧ್ಯದಲ್ಲಿ X0 ಆಗಿದೆ ಆದ್ದರಿಂದ ಹಿಂದಿನ ಉಪನ್ಯಾಸದಲ್ಲಿ ನಾನು ಮಾಡಿದಂತೆ ನಾನು ψ ನಿಂದ ಇಂಟಿಗ್ರೇಷನ್ ಮಾಡಲು ಪ್ರಾರಂಭಿಸಬಹುದು ಶ್ರೋಡಿಂಗರ್ ಸಮೀಕರಣವನ್ನು ಇಂಟಿಗ್ರೇಟ್ ಮಾಡುವಾಗ ವೇವ್ ಫಂಕ್ಷನ್ 0 ಇಂದ ψ ವರೆಗೆ ಹೋಗುವಂತೆ ನೋಡಿಕೊಳ್ಳಬೇಕು ಅಥವಾ ಎರಡನೇ ವಿಧಾನದಲ್ಲಿ ನಾನು ψ ಇಂದ ಇಂಟಿಗ್ರೇಷನ್ ಪ್ರಾರಂಭಿಸಬಹುದು ಹಾಗೂ ಎಲ್ಲಿಯಾದರೂ ಮಧ್ಯದಲ್ಲಿψ ನಿರಂತರವಾಗಿರುವಂತೆ ನೋಡಿಕೊಳ್ಳಬೇಕು ನಾವು ಈಗ ನಮ್ಮ ಸಿಸ್ಟಮ್ ಅನ್ನು ಬೃಹತ್ ಪೆಟ್ಟಿಗೆಯಲ್ಲಿ ಸುತ್ತುವರೆಯಲಿದ್ದೇವೆ ಇದು x 0 ಮತ್ತು ನಾನು ಎರಡು ವಿಧಾನಗಳನ್ನು ಹೊಂದಿದ್ದೇನೆ ಮೊದಲನೆಯದು ನಾನು ಹೇಳಿದಂತೆ ψ−L0 ನಿಂದ ಇಂಟಿಗ್ರೇಷನ್ ಮಾಡಲು ಪ್ರಾರಂಭಿಸಬೇಕು ಹಾಗೂ ಕೆಳಗೆ ಬರುವಾಗ ψ 0 ಆಗುತ್ತದೆ ಯಾವಾಗ ಅವೆರಡೂ 0 ಆಗುತ್ತದೆಯೋ ನೀವು ನಿಮ್ಮ ಐಗನ್ ಫಂಕ್ಷನ್ ಅನ್ನು ಹುಡುಕಿದ್ದೀರಿ ನಾನು ಮಾಡಬಹುದಾದ ಇನ್ನೊಂದು ವಿಷಯವೆಂದರೆ ಇದನ್ನು L ನಿಂದ ಸಂಯೋಜಿಸಲು ಪ್ರಾರಂಭಿಸುವುದು L ನ ವರೆಗೆ ಎಲ್ಲೋ ಮಧ್ಯದಲ್ಲಿ ಬಲಕಡೆಯಿಂದ ಇಲ್ಲಿಂದ ಇಂಟಿಗ್ರೇಷನ್ ಮಾಡಲು ಪ್ರಾರಂಭಿಸಿ ಹಾಗೂ ಮಧ್ಯದಲ್ಲಿψ ಗೆ ಹೊಂದಿಸಬೇಕು ಯಾವಾಗψ ಇರುತ್ತದೆಯೋ ಅಲ್ಲಿ ನಾವು ಐಗನ್ ಫಂಕ್ಷನ್ ಹಾಗೂ ಐಗನ್ ಮೌಲ್ಯವನ್ನು ಹುಡುಕಿದ್ದೇವೆ ಆದ್ದರಿಂದ ಸಾಮಾನ್ಯ ಪೊಟೆನ್ಶಿಯಲ್ ಗಾಗಿ ಈ ಒಂದು ಆಯಾಮದ ಶ್ರೋಡಿಂಗರ್ ಸಮೀಕರಣದಲ್ಲಿ ಪರಿಹರಿಸಿರುವುದರಲ್ಲಿ ಬಹುಮಟ್ಟಿಗೆ ಈಗ ಕೆಲವು ನಿರ್ದಿಷ್ಟ ಅಂಶಗಳಿವೆ ಮತ್ತು ಅದನ್ನೇ ನಾನು ಒತ್ತಿ ಹೇಳಲು ಬಯಸುತ್ತೇನೆ ಈಗ ನಾನು ಮೊದಲನೇ ವಿಧಾನದಲ್ಲಿ ಮಾಡಿದರೆ ನಾನು ಹೇಳಿದಂತೆ ಅದು x−L ψ0 ಇಂದ ಪ್ರಾರಂಭಿಸಿ xL ಹಾಗೂψ0 ವರೆಗೆ ಕಂಡುಕೊಳ್ಳುತ್ತೀರಿ ಈಗ ವೇವ್ ಫಂಕ್ಷನ್ಗೆ ಏನಾಗುತ್ತದೆಂದು ಚಿತ್ರಾತ್ಮಕವಾಗಿ ನೋಡೋಣ ಏನಾಗುತ್ತದೆ ಎಂದರೆ ತರಂಗ ಕಾರ್ಯವು 0 ರಿಂದ ಪ್ರಾರಂಭವಾಗುವುದರಿಂದ ಅದು ಕೆಳಗಿಳಿಯಬೇಕು ವೇವ್ ಫಂಕ್ಷನ್ 0 ಗೆ ಹೋಗುತ್ತಿದೆ ನಂತರ ಒಮ್ಮೆಲೆ ಹೆಚ್ಚಾಗುತ್ತದೆ ಇದು ಕೆಳಗೆ ಬರಬಹುದು ಮತ್ತು ನಂತರ ಇದನ್ನು ಮಾಡಬಹುದು ಆದ್ದರಿಂದ ಏನಾಗುತ್ತದೆ ಎಂದರೆ ನೀವು 0 ಗೆ ಹೋಗುವ ಬದಲು ದೊಡ್ಡ x ವೇವ್ ಫಂಕ್ಷನ್ಗೆ ಹೋಗುವುದರಿಂದ ಸರಿಯಾದ ಐಗನ್ ಮೌಲ್ಯಕ್ಕೆ ಸಹ ಅದು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ಅದಕ್ಕೆ ಒಂದು ಕಾರಣವಿದೆ ಕಾರಣವೆಂದರೆ ಶ್ರೋಡಿಂಗರ್ ಸಮೀಕರಣದಿಂದ ನಾವು x ನ ಮೌಲ್ಯ x →∞ ಹಾಗೂ ψ ನ ಮೌಲ್ಯ ex ಅಥವಾ e x ಆಗುತ್ತದೆ ನಾವು ಕೈಯಿಂದ ಸಮಸ್ಯೆಯನ್ನು ಪರಿಹರಿಸಿದಾಗ ನಾವು e−αx ಅನ್ನು ಡಿಕೆ ಆಗುತ್ತಿರುವ ಪರಿಹಾರ ಎಂದು ಆರಿಸಿಕೊಳ್ಳುತ್ತೇವೆ ಮತ್ತು ಖಚಿತಪಡಿಸಿಕೊಳ್ಳುತ್ತೇವೆ ನಾನು ಅದನ್ನು ಸಂಖ್ಯಾತ್ಮಕವಾಗಿ ಪರಿಹರಿಸುವಾಗ ಯಾವಾಗಲೂ ಕೆಲವು ದೋಷಗಳು ಇರುತ್ತವೆ ಮತ್ತು ಆದ್ದರಿಂದ ಎರಡನೆಯ ಪರಿಹಾರವು ಅದು ಚಿತ್ರಕ್ಕೆ ಬರಲು ಪ್ರಾರಂಭಿಸುತ್ತದೆ ಮತ್ತು ನೀವು ದೊಡ್ಡದಾದ ಮತ್ತು ದೊಡ್ಡದಾದ x ಗೆ ಹೋದಾಗ ಅದು 0 ಗೆ ಹೋಗಬೇಕಾದ ನಿಜವಾದ ಪರಿಹಾರವನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ ಆದ್ದರಿಂದಇದನ್ನು ತಪ್ಪಿಸಲು ನಾವು ಯಾವಾಗಲೂ ಎರಡನೇ ವಿಧಾನವನ್ನು ಬಳಸಲು ಬಯಸುತ್ತೇವೆ ಆದ್ದರಿಂದ ಎರಡನೇ ಮೆಥಡ್ ನಲ್ಲಿ ನಾವು x−L ನಿಂದ ಇಂಟಿಗ್ರೇಷನ್ ಪ್ರಾರಂಭಿಸಿ xL ವರೆಗೆ ತದನಂತರ ಸೂಕ್ತವಾಗಿ ಆಯ್ಕೆಮಾಡಿದ ಪಾಯಿಂಟ್ x0 ಅನ್ನು ಸೇರಿಸಿ ಅದು 0 ಆಗಿರಬೇಕಾಗಿಲ್ಲ ಅದು ನೀವು ಆಡುವ ಪ್ರಿಫಿಕ್ಸ್ ಬಿಂದುವಾಗಿರಬೇಕಾಗಿಲ್ಲ ಮತ್ತು ಯಾವುದು ಹೆಚ್ಚು ಸೂಕ್ತವಾಗಿದೆ ಎಂಬುದನ್ನು ನೋಡಿ ಹಾಗೂ ನೀವು ψ ಹೊಂದಿಸಬೇಕು ಏಕೆ ಇದು ಹೆಚ್ಚು ಸೂಕ್ತವಾಗಿದೆ ಎಂದು ನಾನು ಹೇಳಿದ್ದೇನೆಂದರೆ ಈ ಜಾಗದಲ್ಲಿ ψ→0 ಹಾಗೂ ಇದು ಒಂದು ಸ್ಥಳವನ್ನು ಆಯ್ಕೆ ಮಾಡಲು ಉತ್ತಮ ಬಿಂದುವಾಗದಿರುವ ಸ್ಥಳ ಇಲ್ಲಿ ψ ನ ಮೌಲ್ಯ ಬಹಳ ಸಣ್ಣದು ಹಾಗೂ ಇದು ಬೌಂಡರಿ ಕಂಡೀಶನ್ ಗಳನ್ನು ಹೊಂದಿಸಲು ಒಳ್ಳೆಯ ಬಿಂದು ಆಗಿರುವುದಿಲ್ಲ ಆದ್ದರಿಂದ ನೀವು ಈಗ ಅಭ್ಯಾಸ ಮಾಡಬೇಕಾದ ಸೂಕ್ತ ಬಿಂದುವನ್ನು ನೀವು ಆರಿಸುತ್ತೀರಿ ಮತ್ತು ನಂತರ ನೀವು ಹೊಂದಿಸುತ್ತೀರಿ ಹಾಗೂ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಉಳಿದ ವಿಧಾನದಲ್ಲಿ ನೀವು ಏನು ಮಾಡಬೇಕೆಂದು ಒತ್ತಾಯಿಸುತ್ತೇನೆ ಎಂದರೆ ಹಿಂದಿನ ಉಪನ್ಯಾಸ ದಂತೆ ನಿಮ್ಮ ಪ್ರೋಗ್ರಾಮ್ ನೊಂದಿಗೆ ಎರಡು ವಿಧಾನಗಳನ್ನು ಬಳಸಿಕೊಂಡು ಪರಿಹರಿಸಿ ದಂತೆಯೇ ಶ್ರೋಡಿಂಗರ್ಸಮೀಕರಣವನ್ನು ಪರಿಹರಿಸುವುದರಲ್ಲಿ ನೀವು ಉತ್ತಮ ಅಭ್ಯಾಸವನ್ನು ಮಾಡುತ್ತೀರಿ ಹಾಗೂ ಎರಡನೇ ವಿಧಾನದಲ್ಲಿ ನೀವು ಹುಡುಕುವ ಉತ್ತರವು ಒಂದೇ ಸಮನೆ ಹೆಚ್ಚಾಗುವ ಸಮಸ್ಯೆಗಳನ್ನು ಹೊಂದಿರುವುದಿಲ್ಲ ಎಂಬುದನ್ನು ನೀವು ಕಂಡುಹುಡುಕಿಕೊಳ್ಳುತ್ತೀರಿ ಈಗ ಸಂಖ್ಯಾತ್ಮಕವಾಗಿ ಸಮಸ್ಯೆಗಳನ್ನು ಪರಿಹರಿಸುವಾಗ ನೀವು ಯಾವಾಗಲೂ ಸಿಮ್ಮೆಟ್ರಿ ಯನ್ನು ಬಳಸಿಕೊಳ್ಳಬಹುದು ಇದರಿಂದಾಗಿ ಸಮಸ್ಯೆಯನ್ನು ಪರಿಹರಿಸುವ ಪರಿಶ್ರಮವನ್ನು ಕಡಿಮೆ ಮಾಡಬಹುದು ಆದ್ದರಿಂದಯಾವುದಾದರೂ ಪೊಟೆನ್ಶಿಯಲ್ ಅನ್ನು x0 ಗೆ ಸರಿಯಾಗಿ ಸಿಮ್ಮೆಟ್ರಿಕ್ ಮಾಡಬೇಕು ಇದು ಸಿಮ್ಮೆಟ್ರಿಕ್ ಇಲ್ಲದಿದ್ದರೆ ನೀವು ಅದನ್ನು 0 ಕಡೆಗೆ ಬದಲಾಯಿಸುತ್ತೀರಾ ಎಂದು ನೋಡಿ ಮತ್ತು ಅದನ್ನು ಸಿಮ್ಮೆಟ್ರಿಕ್ ಮಾಡಿ ಪರಿಹಾರವು ಸಿಮ್ಮೆಟ್ರಿಕ್ ಆಗಿದೆ ಅಥವಾ ಅದು ಆ್ಯಂಟಿಸಿಮ್ಮೆಟ್ರಿಕ್ ಆಗಿದೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ಈ ಕೇಸ್ನಲ್ಲಿ ನಾನು ಏನು ಮಾಡಬೇಕೆಂದರೆ ಸಮೀಕರಣವನ್ನು x−L ನಿಂದ ಇಂಟಿಗ್ರೇಷನ್ ಮಾಡಲು ಪ್ರಾರಂಭಿಸಬೇಕು ಹಾಗೂ x0 ನಲ್ಲಿ ψ0 ಹಾಗೂ x0 ನಲ್ಲಿ ψ ಒಂದು ಸೊನ್ನೆಯಲ್ಲದ ಸಂಖ್ಯೆ ಆಗುತ್ತದೆಯೋ ಎಂದು ಪರೀಕ್ಷಿಸಬೇಕು ಮತ್ತು ಇದು ಸಿಮ್ಮೆಟ್ರಿಕ್ ಐಗನ್ ಫಂಕ್ಷನ್ ಆಗಿರುತ್ತದೆ ನೀವು x −L ನಿಂದ x 0 ವರೆಗೆ ಸಂಯೋಜಿಸುವುದನ್ನು ಪ್ರಾರಂಭಿಸಬಹುದು ಮತ್ತು x0 ನಲ್ಲಿ ψ≠0 ಹಾಗೂ x0 ನಲ್ಲಿ ψ0 ಆಗುತ್ತದೆಯೋ ಎಂದು ಪರೀಕ್ಷಿಸಬೇಕು ನಂತರ ನೀವು ಆ್ಯಂಟಿಸಿಮ್ಮೆಟ್ರಿಕ್ ತರಂಗ ಕಾರ್ಯವನ್ನು ಕಂಡುಕೊಂಡಿದ್ದೀರಿ ಹಾಗೂ ಇದು ಆ್ಯಂಟಿಸಿಮ್ಮೆಟ್ರಿಕ್ ತರಂಗ ಕಾರ್ಯ ಆಗಿದೆ ಆದ್ದರಿಂದ ಈ ಕೇಸ್ ನಲ್ಲಿ ಪೊಟೆನ್ಶಿಯಲ್ ಸಿಮ್ಮೆಟ್ರಿಕ್ ಆಗಿದೆ ನೀವು ಈ ವೇವ್ ಫಂಕ್ಷನ್ನ ಸಿಮೆಟ್ರಿಯನ್ನು ಅರ್ಧಭಾಗದ ಇಂಟಿಗ್ರೇಷನ್ ಮಾಡಲು ತೆಗೆದುಕೊಳ್ಳಬೇಕು ನಂತರ ಉಳಿದ ಅರ್ಧಭಾಗ ನೀವು ಹುಡುಕಿರುವ ಪರಿಹಾರಕ್ಕೆ ನಿಖರವಾಗಿ ಸಿಮ್ಮೆಟ್ರಿಕ್ ಅಥವಾ ಅದು ಆ್ಯಂಟಿಸಿಮ್ಮೆಟ್ರಿಕ್ ಆಗಿದೆ ಆದ್ದರಿಂದ ಈಗಿನಿಂದ ನಾನು ಮಾಡಲು ನಾನು ಒತ್ತಾಯಿಸುತ್ತಿರುವುದು ಬಹಳಷ್ಟು ಸಮಸ್ಯೆಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಪ್ರೋಗ್ರಾಂಗಳನ್ನು ಬರೆಯಿರಿ ನೀವು ನಿಮಗೆ ತಿಳಿದಿರುವ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಬೇಕು ಡಿಫರೆನ್ಷಿಯಲ್ ಈಕ್ವೇಷನ್ ಇಂಟಿಗ್ರೇಟರ್ ಫಾರ್ಮ್ ನೆಟ್ನಲ್ಲಿ ಲಭ್ಯವಿರುತ್ತದೆ ಆದರೆ ಉಳಿದಂತೆ ನೀವು ಸಾಕಷ್ಟು ಅಭ್ಯಾಸ ಮಾಡಬೇಕಾಗಿದ್ದು ಅದು ನಿಮ್ಮನ್ನು ಉತ್ತಮ ಪ್ರೋಗ್ರಾಮರ್ ಆಗಿ ಮಾಡುತ್ತದೆ ಆದ್ದರಿಂದ ಸಾಮಾನ್ಯ 1 ಡಿ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸಲು ಸಂಖ್ಯಾತ್ಮಕವಾಗಿ ವ್ಯವಸ್ಥೆಯನ್ನು ದೊಡ್ಡ ಅನಂತ ಪೊಟೆನ್ಶಿಯಲ್ ಪೆಟ್ಟಿಗೆಯಲ್ಲಿ ಇರಿಸಬೇಕು ಹಾಗೂ ನಾವು ಬಾಕ್ಸ್ ಗೆ ಹೋಗಬೇಕು ಅದು L ನಿಂದL ವರೆಗೆ ಬಹಳ ದೊಡ್ಡದಾಗಿದೆ ಹಾಗೂL→∞ ಮತ್ತು ಸಿಸ್ಟಮ್ ಇಲ್ಲಿದೆ ಆದ್ದರಿಂದ ವೇವ್ ಫಂಕ್ಷನ್ ಸಮಯಕ್ಕೆ ಸರಿಯಾಗಿ ಸಣ್ಣದಾಗುತ್ತಾ ಹೋಗುತ್ತದೆ ನಂತರ ಹಿಂದಿನ ಉಪನ್ಯಾಸದಂತೆ ಸಮಸ್ಯೆಯನ್ನು ಪರಿಹರಿಸಬೇಕು ಮೂರನೆಯದು ಸಂಭಾವ್ಯತೆಯು x 0 ರ ಬಗ್ಗೆ ಸಿಮ್ಮೆಟ್ರಿಕ್ ಆಗಿದ್ದರೆ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಪರಿಶ್ರಮವನ್ನು ಕಡಿಮೆ ಮಾಡಬಹುದು X 0 ನಲ್ಲಿ ಬೌಂಡರಿ ಸ್ಥಿತಿಯನ್ನು ಬಳಸುವುದರ ಮೂಲಕ x 0 ನಲ್ಲಿ ψ 0 ψ ≠ 0 ಅಥವಾ x 0 ಎಂಬ ಅಂಶವನ್ನು ಬಳಸಿಕೊಳ್ಳುವ ಮೂಲಕ ಅದನ್ನು ಬರೆಯುತ್ತೇನೆ ಇಲ್ಲಿಗೆ ಸಾಮಾನ್ಯ ಸಾಮರ್ಥ್ಯಕ್ಕಾಗಿ ಒಂದು ಆಯಾಮದಲ್ಲಿ ಶ್ರೋಡಿಂಗರ್ ಸಮೀಕರಣದ ಸಂಖ್ಯಾತ್ಮಕ ಪರಿಹಾರದ ಕುರಿತು ಉಪನ್ಯಾಸ ಮುಕ್ತಾಯಗೊಳ್ಳುತ್ತದೆ